ನಾವು ಬಯೋಮಾಲಿಕ್ಯೂಲ್ಸ್ ಮತ್ತು ಜೀವಕೋಶದ ರಚನೆ ಮತ್ತು ಕಾರ್ಯಕ್ಕೆ ಅವುಗಳ ಸಂಬಂಧವನ್ನು ಚರ್ಚಿಸುತ್ತಿದ್ದೇವೆ ನಾವು ನಮ್ಮದೇ ಆದ ಕಥೆಗಳನ್ನು ಹೊಂದಿದ್ದೇವೆ ಅದರ ಮೂಲಕ ನಾವು ಈ ವಿಷಯಗಳನ್ನು ಎತ್ತಿಕೊಳ್ಳುತ್ತೇವೆ ನಾವು ಇಲ್ಲಿಯವರೆಗೆ ಕೆಲವು ಕಥೆಗಳನ್ನು ಹೊಂದಿದ್ದೇವೆ ಇಲ್ಲಿಯವರೆಗಿನ ಕಥೆಯ ಮುಖ್ಯ ಸಂದೇಶಗಳೆಂದರೆ ಸೂಕ್ಷ್ಮಜೀವಿಗಳಿವೆ ಮತ್ತು ಅವುಗಳನ್ನು ವಿವಿಧ ಡೊಮೇನ್ಗಳಾಗಿ ವರ್ಗೀಕರಿಸಬಹುದು ಪ್ರಮುಖ ಬಯೋಮಾಲಿಕ್ಯೂಲ್ಸ್ ನಾನು ನಿಮಗೆ ಇಲ್ಲಿಯವರೆಗೆ ಎಲ್ಲವನ್ನೂ ಹೇಳದಿದ್ದರೂ ನಾನು ಇದನ್ನು ಪ್ರಸ್ತಾಪಿಸುತ್ತೇನೆ ಪ್ರಮುಖವಾಗಿ ನಾಲ್ಕು ಬಯೋಮಾಲಿಕ್ಯೂಲ್ಗಳಿವೆ ಸಾವಯವ ದ್ರಾವಕಗಳಲ್ಲಿ ಕರಗುವ ನೀರಿನಲ್ಲಿ ಕರಗದ ಪದಾರ್ಥಗಳಾದ ಲಿಪಿಡ್ಗಳನ್ನು ನಾವು ಮೊದಲು ನೋಡಿದ್ದೇವೆ ಸಮಂಜಸವಾಗಿ ಅಸ್ಪಷ್ಟ ವ್ಯಾಖ್ಯಾನ ಆದರೆ ಅದು ಇಲ್ಲಿದೆ ನಾವು ಅದರ ಕೆಲವು ಉದಾಹರಣೆಗಳನ್ನು ನೋಡಿದ್ದೇವೆ ಮತ್ತು ನಂತರ ನಾವು ಲಿಪಿಡ್ಗಳು ಮೆಂಬ್ರೇನ್ದ ಪ್ರಮುಖ ಅಂಶವನ್ನು ರೂಪಿಸುತ್ತವೆ ಎಂದು ಹೇಳಿದ್ದೇವೆ ಸೆಲ್ ಮೆಂಬ್ರೇನ್ ಸೆಲ್ ಮೆಂಬ್ರೇನ್ನ ಒಂದು ಪ್ರಮುಖ ಕೋಶದ ಹೊದಿಕೆಯಾಗಿದೆ ಕೆಲವು ಜೀವಕೋಶಗಳು ಪರಿಸರದಿಂದ ತಮ್ಮನ್ನು ಪ್ರತ್ಯೇಕಿಸಲು ಸೆಲ್ ಮೆಂಬ್ರೇನ್ ಅನ್ನು ಹೊಂದಿರುತ್ತವೆ ಕೆಲವು ಜೀವಕೋಶಗಳು ಸೆಲ್ ಮೆಂಬ್ರೇನ್ ಅನ್ನು ಹೊಂದಿರುತ್ತವೆ ಮತ್ತು ಅದರ ಮೇಲೆ ಸೆಲ್ ವಾಲ್ ಇದೆ ಮತ್ತು ಬಹುಶಃ ಇತರ ಪದರಗಳಿವೆ ನಾವು ಈಗ ಮಾತನಾಡುವುದಿಲ್ಲ ನಾವು ಈಗ ಪ್ರವೇಶಿಸುವುದಿಲ್ಲ ಲಿಪಿಡ್ನ ಸ್ವಭಾವವು ಲಿಪಿಡ್ಗಳು ಲಿಪಿಡ್ ಬೈ ಲೇಯರ್ಗಳಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗಿಸುತ್ತದೆ ಮತ್ತು ಆದ್ದರಿಂದ ಜೀವಕೋಶ ಮತ್ತು ಅವುಗಳ ಸುತ್ತಮುತ್ತಲಿನ ನಡುವೆ ಪರಿಣಾಮಕಾರಿ ಹೊದಿಕೆಗಳಾಗಿ ಕಾರ್ಯನಿರ್ವಹಿಸುತ್ತದೆ ನಾನು ಬಹುಶಃ ಸಂಕ್ಷಿಪ್ತವಾಗಿ ಹೇಳಿದ್ದೇನೆಂದರೆ ನಾನು ಅದರ ಬಗ್ಗೆ ಸ್ವಲ್ಪ ಮಾತನಾಡುತ್ತೇನೆ ಮತ್ತು ಮುಂದೆ ಹೋಗುತ್ತೇನೆ ಲಿಪಿಡ್ಗಳು ಪೊರೆಯಲ್ಲಿ ತಮ್ಮನ್ನು ತಾವು ಸಂಘಟಿಸಿರುವ ರೀತಿಯನ್ನು ನೀವು ನೋಡಿದರೆ ಇಲ್ಲಿಗೆ ಹೋಗೋಣ ಇದು ಉತ್ತಮ ಚಿತ್ರವಾಗಿರಬಹುದು ಲಿಪಿಡ್ ಬೈ ಲೇಯರ್ಗಳಿವೆ ಇದು ವಾಟರ್ ಎಕ್ಸ್ಟ್ರಾ ಸೆಲ್ಯುಲಾರ್ ಇದು ವಾಟರ್ ಇಂಟ್ರಾ ಸೆಲ್ಯುಲಾರ್ ಸರಿ ಮತ್ತು ಈ ಮೆಂಬ್ರೇನ್ ಥ್ರೀ ಡೈಮೆನ್ಷನಲ್ಗಳಲ್ಲಿ ಎಕ್ಸ್ಟ್ರಾ ಸೆಲ್ಯುಲಾರ್ ಅನ್ನು ಇಂಟ್ರಾ ಸೆಲ್ಯುಲಾರ್ ಅನ್ನು ಪ್ರತ್ಯೇಕಿಸುತ್ತದೆ ನೀವು ಇಲ್ಲಿ ಲಿಪಿಡ್ಗಳ ದೃಷ್ಟಿಕೋನವನ್ನು ನೋಡಿದರೆ ಹೈಡ್ರೋಫಿಲಿಕ್ ಹೇಡ್ಗಳು ಸ್ವಾಭಾವಿಕವಾಗಿ ನೀರಿನ ಕಡೆಗೆ ಆಧಾರಿತವಾಗಿವೆ ಏಕೆಂದರೆ ಹೈಡ್ರೋಫಿಲಿಕ್ ಎಂದರೆ ನೀರನ್ನು ಪ್ರೀತಿಸುತ್ತದೆ ಮತ್ತು ಅವರು ನೀರಿನ ಕಡೆಗೆ ಆಧಾರಿತವಾಗಿರಲು ಬಯಸುತ್ತಾರೆ ಮತ್ತು ಹೈಡ್ರೋಫೋಬಿಕ್ ಇಷ್ಟಗಳಂತಹವು ಆದ್ದರಿಂದ ಅವರು ಪರಸ್ಪರ ಕಡೆಗೆ ಓರಿಯಂಟ್ ಮಾಡುತ್ತಾರೆ ಮತ್ತು ಅವುಗಳ ಸ್ವಭಾವದಿಂದ ಇಲ್ಲಿ ಹೈಡ್ರೋಫಿಲಿಕ್ ಪದರವಿದೆ ಇಲ್ಲಿ ಹೈಡ್ರೋಫೋಬಿಕ್ ಕೋರ್ ಇದೆ ಮತ್ತು ಇಲ್ಲಿ ಹೈಡ್ರೋಫಿಲಿಕ್ ಪದರವು ಇಂಟ್ರಾ ಸೆಲ್ಯುಲಾರ್ ಅನ್ನು ಎಕ್ಸ್ಟ್ರಾ ಸೆಲ್ಯುಲಾರ್ಗಳಿಂದ ಬೇರ್ಪಡಿಸುತ್ತದೆ ಮತ್ತು ಈ ಬೈ ಲೇಯರ್ ಅನ್ನು ಸ್ವಯಂ ಜೋಡಣೆ ಮಾಡಬಹುದು ಈ ಪದರಗಳನ್ನು ಅವುಗಳ ಅಣುಗಳ ಸ್ವಭಾವದಿಂದ ಜೋಡಿಸಲು ಯಾರೂ ಯಾವುದೇ ಶಕ್ತಿಯನ್ನು ಹಾಕಬೇಕಾಗಿಲ್ಲ ಇಲ್ಲಿ ನೀರು ಇದೆ ಮತ್ತು ಆದ್ದರಿಂದ ನೀರನ್ನು ಪ್ರೀತಿಸುವ ಭಾಗಗಳು ಮತ್ತು ನೀರನ್ನು ದ್ವೇಷಿಸುವ ಭಾಗಗಳ ಕಡೆಗೆ ಒಲವು ತೋರುತ್ತವೆ ಹೈಡ್ರೋಫೋಬಿಕ್ ಭಾಗಗಳು ಇದು ಇಲ್ಲಿ ಹೈಡ್ರೋಫೋಬಿಕ್ ಆಗಿದೆ ಹೈಡ್ರೋಫೋಬಿಕ್ ಭಾಗವು ಇಲ್ಲಿ ಒಟ್ಟಿಗೆ ಬರುತ್ತದೆ ನಾವು ಅದರ ಬಗ್ಗೆ ಯೋಚಿಸಿದರೆ ಇದು ಅದರ ಸುತ್ತಮುತ್ತಲಿನ ಜೀವಕೋಶಕ್ಕೆ ಪರಿಣಾಮಕಾರಿ ತಡೆಗೋಡೆಯನ್ನು ರೂಪಿಸುತ್ತದೆ ಪದಾರ್ಥಗಳು ಮೆಂಬ್ರೇನ್ನ ಮೂಲಕ ಬಹಳ ಸುಲಭವಾಗಿ ಹಾದುಹೋಗುವುದಿಲ್ಲ ಮೆಂಬ್ರೇನ್ನ ಸ್ವರೂಪದಿಂದಾಗಿ ಅಣುಗಳು ಮೆಂಬ್ರೇನ್ನ ಮೂಲಕ ಸುಲಭವಾಗಿ ಹಾದುಹೋಗಲು ಸಾಧ್ಯವಿಲ್ಲ ಇಲ್ಲಿ ನೀವು ನೀರನ್ನು ಪ್ರೀತಿಸುವ ನೀರಿನ ಪ್ರೀತಿಯನ್ನು ಹೊಂದಿದ್ದೀರಿ ಆದ್ದರಿಂದ ಪರವಾಗಿಲ್ಲ ಆದರೆ ನೀರನ್ನು ಪ್ರೀತಿಸುವ ಅಣು ಇಲ್ಲಿಗೆ ಬಂದಾಗ ಅದು ನೀರನ್ನು ದ್ವೇಷಿಸುವ ಕೋರ್ ಮೂಲಕ ಹಾದುಹೋಗಬೇಕಾಗುತ್ತದೆ ಮತ್ತು ಮೆಂಬ್ರೇನ್ ಮೂಲಕ ಹಾದುಹೋಗುವ ದರವು ಗಮನಾರ್ಹವಾಗಿ ನಿಧಾನಗೊಳ್ಳುತ್ತದೆ ವಿಶಿಷ್ಟ ಕೋಶದಲ್ಲಿ ವಾಸ್ತವವಾಗಿ ಪ್ರೋಟೀನ್ಗಳಿವೆ ನಿಮಗೆ ತಿಳಿದಿರುವಂತೆ ಜೀವಕೋಶದ ಮೆಂಬ್ರೇನ್ನ ಈ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳ ಫ್ಲೂಯಿಡ್ ಮೊಸಾಯಿಕ್ ಆಗಿದೆ ಅವುಗಳಲ್ಲಿ ಕೆಲವು ಪ್ರೋಟೀನ್ಗಳು ಹೊರಗಿನಿಂದ ಒಳಕ್ಕೆ ವಸ್ತುಗಳನ್ನು ವರ್ಗಾಯಿಸಲು ಕಾರ್ಯನಿರ್ವಹಿಸುತ್ತವೆ ಗ್ಲುಕೋಸ್ ಜೀವಕೋಶದ ಹೊರಗಿನಿಂದ ಒಳಕ್ಕೆ ಹೋಗುತ್ತದೆ ಜೀವಕೋಶದ ಅಂತಹ ಕೆಲವು ಪ್ರೋಟೀನ್ಗಳ ಮೂಲಕ ಮತ್ತು ಇತರ ಹಲವು ವಸ್ತುಗಳು ಸಾಗಣೆದಾರರನ್ನು ಹೊಂದಿದ್ದು ಅಂತಹ ಪದಾರ್ಥಗಳು ಜೀವಕೋಶದ ಹೊರಗಿನಿಂದ ಜೀವಕೋಶದ ಒಳಭಾಗಕ್ಕೆ ಸಮಂಜಸವಾದ ದರದಲ್ಲಿ ಚಲಿಸುವಂತೆ ಮಾಡುತ್ತದೆ ಆದ್ದರಿಂದ ಈ ಅಣುಗಳ ಸ್ವಭಾವದಿಂದ ಅವು ಹೊರಗಿನ ಘಟಕಗಳಿಗೆ ಪರಿಣಾಮಕಾರಿ ತಡೆಗೋಡೆಗಳಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಅವು ಕೋಶವನ್ನು ರಕ್ಷಿಸುತ್ತವೆ ಆದ್ದರಿಂದ ಲಿಪಿಡ್ಗೆ ಹೋಲಿಸಿದರೆ ಇದು ಪ್ರಮುಖ ರಚನೆಯ ಕಾರ್ಯ ಸಂಬಂಧಗಳಲ್ಲಿ ಒಂದಾಗಿದೆ ಪ್ರೋಟೀನ್ಗಳು ಅಮೈನೋ ಆಸಿಡ್ಗಳು ಅಮೈನೋ ಆಸಿಡ್ಗಳ ಪಾಲಿಮರ್ಗಳು ಪ್ರೋಟೀನ್ಗಳು ಮತ್ತು ಅವು ಜೀವಕೋಶದಲ್ಲಿನ ಪ್ರಮುಖ ಬಯೋಮಾಲಿಕ್ಯೂಲ್ಗಳ ದೊಡ್ಡ ವರ್ಗವಾಗಿದೆ ಮತ್ತು ರಚನೆ ಕಾರ್ಯ ಸಂಬಂಧವಿದೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಅವುಗಳಲ್ಲಿ ಒಂದನ್ನು ನಾವು ನೋಡಿದ್ದೇವೆ ಅಮೈನೋ ಆಸಿಡ್ಗಳ ಸ್ವಭಾವದಿಂದ ಮತ್ತು ಅಮೈನೋ ಆಸಿಡ್ಗಳನ್ನು ಪ್ರೋಟೀನ್ಗಳಾಗಿ ಪಾಲಿಮರೀಕರಣಗೊಳಿಸುವುದರಿಂದ ಪ್ರೋಟೀನೇಶಿಯಸ್ ಸರಪಳಿಯ ವಿವಿಧ ಭಾಗಗಳು ಅಲ್ಲಿರುವ ಅಡ್ಡ ಗುಂಪುಗಳು ಮತ್ತು ನೀರಿನೊಂದಿಗೆ ಅವುಗಳ ಪರಸ್ಪರ ಕ್ರಿಯೆಯನ್ನು ಅವಲಂಬಿಸಿ ಆಕರ್ಷಿಸುತ್ತವೆ ಇವೆಲ್ಲವೂ ಸೇರಿ ಸರಪಳಿಯ ವಿವಿಧ ಭಾಗಗಳಲ್ಲಿ ಅಣುಗಳ ನಡುವಿನ ಪರಸ್ಪರ ಕ್ರಿಯೆಗಳು ಇರಬಹುದು ಆ ಕಾರಣದಿಂದಾಗಿ ಪ್ರೋಟೀನ್ ಅಣುವು ಮಡಚಿಕೊಳ್ಳುತ್ತದೆ ಮತ್ತು ಸರಿಯಾದ ಮಡಿಸುವಿಕೆಯಿಂದಾಗಿ ಪ್ರೋಟೀನ್ ಅಣುವು ಎನ್ಝೈಮ್ ಆಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಅಥವಾ ಅದರ ಇತರ ಕಾರ್ಯಗಳು ನಾನ್ ಎಂಜೈಮ್ಯಾಟಿಕ್ ಕಾರ್ಯಗಳು ಮತ್ತು ಮುಂತಾದವುಗಳನ್ನು ಸಹ ನಿರ್ವಹಿಸುತ್ತದೆ ಆದ್ದರಿಂದ ಅಮೈನೋ ಆಸಿಡ್ಗಳ ಪಾಲಿಮರ್ ಸ್ವಭಾವದಿಂದ ಅವರು ತಮ್ಮ ಫಂಕ್ಷನ್ ಅನ್ನು ಪಡೆಯುತ್ತಾರೆ ಮತ್ತು ಹಿಮೋಗ್ಲೋಬಿನ್ ಸರಪಳಿಯ ಸರಿಯಾದ ಮಡಿಸುವಿಕೆಯು ಹಿಮೋಗ್ಲೋಬಿನ್ ಪ್ರೋಟೀನ್ ಅನ್ನು ಸರಿಯಾಗಿ ಮಡಚಿದಾಗ ಅದು ಆಮ್ಲಜನಕವನ್ನು ಸಾಗಿಸಲು ಸಾಧ್ಯವಾಗುತ್ತದೆ ಮತ್ತು ಕೆಂಪು ರಕ್ತ ಕಣಗಳು ಈ ಡಿಸ್ಕ್ ಆಕಾರದ ರಚನೆಯಂತೆ ಚೆನ್ನಾಗಿ ಮತ್ತು ಸ್ವಚ್ಛವಾಗಿ ಕಾಣುತ್ತದೆ ಆದರೆ ಆರನೇ ಸ್ಥಾನದಲ್ಲಿದ್ದರೆ ಗ್ಲುಟಾಮಿಕ್ ಆಸಿಡ್ ಕೆಲವು ಕಾರಣಗಳಿಗಾಗಿ ವ್ಯಾಲೈನ್ಗೆ ಬದಲಾಗುತ್ತದೆ ನಂತರ ರಚನೆಯು ಸಂಪೂರ್ಣವಾಗಿ ಸರಿಯಾದ ದೃಷ್ಟಿಕೋನದಿಂದ ಹೊರಗುಳಿಯುತ್ತದೆ ಮತ್ತು ಇದು ಇನ್ನು ಮುಂದೆ ಆಮ್ಲಜನಕವನ್ನು ಸರಿಯಾಗಿ ಸಾಗಿಸಲು ಸಾಧ್ಯವಾಗುವುದಿಲ್ಲ ಅದು ಕೆಂಪು ರಕ್ತ ಕಣಗಳ ಆಕಾರವನ್ನು ಸಿಕಲ್ ಆಕಾರವನ್ನು ಮಾಡುತ್ತದೆ ಮತ್ತು ಇದರಿಂದಾಗಿ ನಾವು ಸಿಕಲ್ ಸೆಲ್ ಸಿಕಲ್ ಕಣ ಅನೀಮಿಯಾ ಅನ್ನು ಪಡೆಯುತ್ತೇವೆ ಆದ್ದರಿಂದ ಈ ಅಣುಗಳ ನಡುವೆ ಉತ್ತಮ ರಚನೆ ಕಾರ್ಯ ಸಂಬಂಧವಿದೆ ನಾವು ಇಲ್ಲಿಯವರೆಗೆ ಲಿಪಿಡ್ಗಳು ಕಾರ್ಬೋಹೈಡ್ರೇಟ್ಗಳು ಕಾರ್ಬೋಹೈಡ್ರೇಟ್ಗಳು ಮೆಟಾಬಾಲಿಸಮ್ನಲ್ಲಿ ಮಧ್ಯವರ್ತಿಗಳಾಗಿರುವುದನ್ನು ನೋಡಿದ್ದೇವೆ ಅವುಗಳು ದೊಡ್ಡ ಶಕ್ತಿಯ ಸಂಗ್ರಹಗಳು ಮತ್ತು ಇತ್ಯಾದಿಗಳಾಗಿವೆ ನಾವು ಅದನ್ನು ಸ್ವಲ್ಪ ವಿವರವಾಗಿ ನಂತರ ಉಪನ್ಯಾಸಗಳಲ್ಲಿ ನೋಡೋಣ ತದನಂತರ ಸಹಜವಾಗಿ ರಚನೆಯ ಸ್ವರೂಪದಿಂದಾಗಿ ಜೀವಕೋಶದಲ್ಲಿ ಹಲವು ವಿಭಿನ್ನ ಕಾರ್ಯಗಳನ್ನು ರೂಪಿಸುವ ಪ್ರೋಟೀನ್ಗಳಿವೆ ಇವುಗಳನ್ನು ಹೇಳಿದ ನಂತರ ಕಳೆದ ತರಗತಿಯಲ್ಲಿ ನಾವು ರಚನೆ ಕಾರ್ಯ ಸಂಬಂಧವನ್ನು ಇಲ್ಲಿ ನಿಲ್ಲಿಸಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಈ ಉಪನ್ಯಾಸದಲ್ಲಿ ಇಲ್ಲಿಂದ ಮತ್ತಷ್ಟು ವಿಷಯಗಳನ್ನು ತೆಗೆದುಕೊಳ್ಳೋಣ ಸರಿ ನಾವು ಈಗ ಒಂದು ಸೈಡ್ ಸ್ಟೋರಿ ತೆಗೆದುಕೊಳ್ಳೋಣ ಸರಿ ನಾವು ಇನ್ನೂ ಮೊಸರು ತಯಾರಿಕೆಯ ಪ್ರಮುಖ ಕಥೆಯಲ್ಲಿದ್ದೇವೆ ನಾವು ವಿಭಿನ್ನ ಪ್ರಶ್ನೆಗಳನ್ನು ಕೇಳುತ್ತೇವೆ ಮತ್ತು ಅವುಗಳಿಗೆ ಉತ್ತರಿಸಲು ಪ್ರಯತ್ನಿಸುತ್ತೇವೆ ಅವರಿಗೆ ಉತ್ತರಿಸುವ ಭಾಗವಾಗಿ ನಾವು ಜೀವಶಾಸ್ತ್ರ ಬಯೋಮಾಲಿಕ್ಯೂಲ್ಗಳು ಮತ್ತು ಮುಂತಾದವುಗಳ ಮೂಲಭೂತ ಅಂಶಗಳನ್ನು ಬಹಿರಂಗಪಡಿಸುತ್ತಿದ್ದೇವೆ ಈಗ ಇಲ್ಲಿ ನಮ್ಮ ಕಥೆ ಮತ್ತೆ ಗ್ಲೈಕೋಲಿಸಿಸ್ ಆಗಿದೆ ನಿಮಗೆ ಗೊತ್ತಾ ಗ್ಲೂಕೋಸ್ 6 ಫಾಸ್ಫೇಟ್ ಫ್ರಕ್ಟೋಸ್ 6 ಫಾಸ್ಫೇಟ್ ಮತ್ತು ಮುಂತಾದವುಗಳ ಮೂಲಕ ಪೈರುವೇಟ್ ಆಗುವ ಗ್ಲೂಕೋಸ್ ಅನ್ನು ಗ್ಲೈಕೋಲಿಸಿಸ್ ಎಂದು ಕರೆಯಲಾಗುತ್ತದೆ ಈ ಪ್ರತಿಕ್ರಿಯೆಗಳ ಗುಂಪು ಮತ್ತು ಮೊಸರು ರಚನೆಯು ಸಂಭವಿಸಿದೆ ಒಂದೆರಡು ಹಂತಗಳ ಮೂಲಕ ಪೈರುವೇಟ್ನಿಂದ ಉತ್ಪತ್ತಿಯಾಗುವ ಆಮ್ಲ ಲ್ಯಾಕ್ಟಿಕ್ ಆಸಿಡ್ ಮಾಧ್ಯಮಕ್ಕೆ ಬಿಡುಗಡೆಯಾಗುತ್ತದೆ ಮತ್ತು pH ನಾವು ನಾವು ಅದನ್ನು ಪಡೆಯುತ್ತೇವೆ ಮತ್ತು ಮತ್ತು ಇದು ಮೊಸರು ರಚನೆಗೆ ಕಾರಣವಾಗುತ್ತದೆ ಸರಿ ನಾವು ಈ ಗ್ಲೈಕೋಲಿಸಿಸ್ ಅನ್ನು ನೋಡಿದರೆ ಗ್ಲೈಕೋಲಿಸಿಸ್ ಮೇಲೆ ಕೇಂದ್ರೀಕರಿಸುತ್ತೇವೆ ಇವೆಲ್ಲವೂ ಕಾರ್ಬೋಹೈಡ್ರೇಟ್ ಉತ್ತಮ ಆದಾಗ್ಯೂ ಒಂದು ಕಾರ್ಬೋಹೈಡ್ರೇಟ್ನಿಂದ ಇನ್ನೊಂದಕ್ಕೆ ಪರಿವರ್ತನೆ ಗ್ಲೂಕೋಸ್ನಿಂದ ಗ್ಲೂಕೋಸ್ 6 ಫಾಸ್ಫೇಟ್ಗೆ ಗ್ಲೂಕೋಸ್6 ಫಾಸ್ಫೇಟ್ನಿಂದ ಫ್ರಕ್ಟೋಸ್ 6 ಫಾಸ್ಫೇಟ್ ಆಗಿ ಮತ್ತು ಹೀಗೆ ಇತ್ಯಾದಿ ಪ್ರತಿಯೊಂದು ಹಂತವು ಇದನ್ನು ಮೆಟಾಬೋಲಿಕ್ ಪಥ್ ವೇಎಂದು ಕರೆಯಲಾಗುತ್ತದೆ ಗ್ಲೈಕೋಲಿಸಿಸ್ ಎನ್ಝೈಮ್ಗಳಿಂದ ವೇಗವರ್ಧನೆಯಾಗುತ್ತದೆ ಸರಿ ಎನ್ಝೈಮ್ಗಳು ಎಂಬ ವೇಗವರ್ಧಕದಿಂದಾಗಿ ಈ ಪ್ರತಿಯೊಂದು ಹಂತಗಳು ಜೀವಕೋಶದ ತಾಪಮಾನದಲ್ಲಿ ಸಾಧ್ಯವಾಗುತ್ತವೆ ಮತ್ತು ನಾವು ಕಾಳಜಿವಹಿಸುವ ಎಲ್ಲಾ ಎನ್ಝೈಮ್ಗಳು ಪ್ರೋಟೀನ್ಗಳಾಗಿವೆ ಜೀವಕೋಶದಲ್ಲಿ RNA ಅಂತಹ ಎಂಜೈಮ್ಯಾಟಿಕ್ ಚಟುವಟಿಕೆಗಳನ್ನು ಹೊಂದಿರುವ ಇತರ ಅಣುಗಳಿವೆ ನಾವು ಅದನ್ನು ಸದ್ಯಕ್ಕೆ ಪಕ್ಕಕ್ಕೆ ಇಡುತ್ತೇವೆ ಗ್ಲೈಕೋಲಿಸಿಸ್ನ ವಿಷಯದಲ್ಲಿ ನಾವು ಜೀವಕೋಶದಲ್ಲಿನ ಹೆಚ್ಚಿನ ಎನ್ಝೈಮ್ಗಳ ಮೇಲೆ ಮೆಟಾಬೋಲಿಕ್ ಪಥ್ ವೇಗಳ ವಿಷಯದಲ್ಲಿ ಗಮನಹರಿಸುತ್ತೇವೆ ಮತ್ತು ಅವುಗಳು ಎಲ್ಲಾ ಪ್ರೋಟೀನ್ಗಳಾಗಿವೆ ಪ್ರತಿ ಕೋಶದಲ್ಲಿ ಪ್ರೋಟೀನ್ಗಳು ದೊಡ್ಡ ಪಾತ್ರವನ್ನು ವಹಿಸುತ್ತವೆ ಮತ್ತು ಅವು ಮಾನವ ದೇಹದ ವಿವಿಧ ಕಾರ್ಯಗಳನ್ನು ಸಾಧ್ಯವಾಗಿಸುತ್ತದೆ ಸರಿ ನೀವು ಇಲ್ಲಿ ಸಂಖ್ಯೆಯನ್ನು ನೋಡಿದರೆ ಈ ನಿರ್ದಿಷ್ಟ ವೀಡಿಯೊವನ್ನು ವೀಕ್ಷಿಸಲು ನಾನು ಬಯಸುತ್ತೇನೆ ಇದು ಸಂಖ್ಯೆ 14 ಮಾನವ ದೇಹದಲ್ಲಿನ ಎನ್ಝೈಮ್ಗಳ ಪಾತ್ರವಾಗಿದೆ ಇದು ಉತ್ತಮವಾದ ಚಿಕ್ಕದಾಗಿದೆ 3 ರಿಂದ 4 ನಿಮಿಷಗಳ ವೀಡಿಯೊವನ್ನು ಹೇಳೋಣ ಎಂದು ನಾನು ಭಾವಿಸುತ್ತೇನೆ ಮಾನವ ಕೋಶದಲ್ಲಿ ಎನ್ಝೈಮ್ಗಳು ನಿರ್ವಹಿಸುವ ವಿವಿಧ ಕಾರ್ಯಗಳು ಮತ್ತು ಮಾನವ ದೇಹದ ವಿವಿಧ ಮಾನವ ಕೋಶಗಳನ್ನು ಒಟ್ಟುಗೂಡಿಸಿ ಮತ್ತು ಮಾನವರು ಏಕೆ ಮಾಡುತ್ತಾರೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳುವಿರಿ ಎಂದು ನೀವು ನೋಡಿದರೆ ಜೀವರಾಸಾಯನಿಕ ಆಧಾರವನ್ನು ನೀಡಲಾಗಿದೆ ಎನ್ಝೈಮ್ಗಳಿಂದಾಗಿ ಎಲ್ಲಾ ಸಾಧ್ಯವಾಯಿತು ಜೀವರಾಸಾಯನಿಕ ಆಧಾರವು ಎನ್ಝೈಮ್ಗಳು ಹಾಗಾದರೆ ದಯವಿಟ್ಟು ಈ ವಿಡಿಯೋವನ್ನು ಒಮ್ಮೆ ನೋಡಿ ವಿಶೇಷ ಪ್ರೋಟೀನ್ಗಳು ಅಥವಾ ಪ್ರೋಟೀನ್ಗಳ ವರ್ಗವಾಗಿರುವ ಈ ಎನ್ಝೈಮ್ಗಳ ಬಗ್ಗೆ ಸ್ವಲ್ಪ ಮಾತನಾಡೋಣ ಎನ್ಝೈಮ್ಗಳು ತಮ್ಮ ಕ್ರಿಯೆಯಲ್ಲಿ ಹೆಚ್ಚು ನಿರ್ದಿಷ್ಟವಾಗಿರಬಹುದು ಮತ್ತು ಅದು ಅದರ ಶಕ್ತಿಯನ್ನು ನೀಡುತ್ತದೆ ಉದಾಹರಣೆಗೆ ಅವರು ಆಪ್ಟಿಕಲ್ ಐಸೋಮರ್ಗಳ ನಡುವೆ ವ್ಯತ್ಯಾಸವನ್ನು ಮಾಡಬಹುದು ಮತ್ತು ಕೇವಲ ಒಂದು ರೀತಿಯ ಆಪ್ಟಿಕಲ್ ಐಸೋಮರ್ ಅಲ್ಲಿ ಕಾರ್ಯನಿರ್ವಹಿಸಬಹುದು ಸರಿ ಕಿಣ್ವ ಹೆಕ್ಸೊಕಿನೇಸ್ ಎಂಬ ಎನ್ಝೈಮ್ ಅದು ಎನ್ಝೈಮ್ನ ಹೆಸರು ಇದು ಪ್ಲಸ್ ಗ್ಲೂಕೋಸ್ ಅಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಮತ್ತು ಮೈನಸ್ ಗ್ಲೂಕೋಸ್ ಮೇಲೆ ಅಲ್ಲ ನಿಮಗೆ ತಿಳಿದಿದೆ ಡಿ ಗ್ಲೂಕೋಸ್ ಎಲ್ ಗ್ಲೂಕೋಸ್ ಡೆಕ್ಸ್ಟ್ರೋ ರೋಟರಿ ರೋಟರಿdextro rotary ಲೀವೊ ರೋಟರಿ ಡೆಕ್ಸ್ಟ್ರೋ ರೋಟರಿ ಲೀವೊ ರೋಟರಿ ಮತ್ತು ಹೀಗೆ ಹಲವು ಹೆಕ್ಸೊಕಿನೇಸ್ ಈ ಎರಡರ ನಡುವೆ ವ್ಯತ್ಯಾಸವನ್ನು ಗುರುತಿಸಬಹುದು ಇದು ಪ್ಲಸ್ ಗ್ಲೂಕೋಸ್ ಅಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಅದು ಮೈನಸ್ ಗ್ಲೂಕೋಸ್ ಅಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ ಅದು ನಿರ್ದಿಷ್ಟವಾಗಿರಬಹುದು ಮತ್ತು ಮೂಲಕ ಜೀವಕೋಶದಲ್ಲಿ ಪ್ರಕೃತಿಯಲ್ಲಿ ಡಿ ಕಾರ್ಬೋಹೈಡ್ರೇಟ್ಗಳು ಮತ್ತು ಎಲ್ ಅಮೈನೋ ಆಸಿಡ್ಗಳು ನೈಸರ್ಗಿಕವಾಗಿ ಕಂಡುಬರುತ್ತವೆ ಆದ್ದರಿಂದ ಎಲ್ ಕಾರ್ಬೋಹೈಡ್ರೇಟ್ಗಳು ಮತ್ತು ಡಿ ಅಮಿನೋ ಆಸಿಡ್ಗಳು ನೈಸರ್ಗಿಕವಲ್ಲ ಸಾಮಾನ್ಯವಾಗಿ ಇವೆ ಸರಿ ಯಾವಾಗಲೂ ವಿನಾಯಿತಿಗಳಿವೆ ಸಾಮಾನ್ಯವಾಗಿ ನೀವು ಇದನ್ನು ಪರಿಗಣಿಸಬಹುದು ಆದ್ದರಿಂದ ಅವರು ತಮ್ಮ ಕ್ರಿಯೆಯಲ್ಲಿ ಬಹಳ ನಿರ್ದಿಷ್ಟವಾಗಿರುತ್ತಾರೆ ಅವು ವೇಗವರ್ಧಕಗಳಾಗಿ ಕಾರ್ಯನಿರ್ವಹಿಸುತ್ತವೆ ವೇಗವರ್ಧಕವು ಏನು ಮಾಡುತ್ತದೆ ಎಂದು ನಿಮಗೆಲ್ಲರಿಗೂ ತಿಳಿದಿದೆ ಅದು ತಾಪಮಾನದ ಒತ್ತಡದ ಸ್ಥಿತಿಯಲ್ಲಿ ಹಲವಾರು ಪಟ್ಟು ಪ್ರತಿಕ್ರಿಯೆಯ ವೇಗವನ್ನು ಹೆಚ್ಚಿಸುತ್ತದೆ ಮತ್ತು ಆ ಮೂಲಕ ಪ್ರತಿಕ್ರಿಯೆಯನ್ನು ಸಾಧ್ಯವಾಗಿಸುತ್ತದೆ ಇಲ್ಲಿ ಹೇಳುವುದಾದರೆ ರಿಯಾಕ್ಟಂಟ್ಗಳನ್ನು ಉತ್ಪನ್ನಗಳಾಗಿ ಪರಿವರ್ತಿಸಲು ಅಗತ್ಯವಾದ ಸಕ್ರಿಯಗೊಳಿಸುವ ಶಕ್ತಿಯನ್ನು ಕಡಿಮೆ ಮಾಡುವ ಮೂಲಕ ಅವುಗಳು ಪ್ರತಿಕ್ರಿಯೆಗಳ ವೇಗವನ್ನು ಹಲವಾರು ಪಟ್ಟು ಹೆಚ್ಚಿಸುತ್ತಾರೆ ನೀವೆಲ್ಲರೂ ಇಲ್ಲಿ ಪ್ರತಿಕ್ರಿಯೆ ನಿರ್ದೇಶಾಂಕವನ್ನು ನೆನಪಿಸಿಕೊಳ್ಳಬಹುದು ಇಲ್ಲಿ ಶಕ್ತಿ ನಿರ್ದೇಶಾಂಕ ಪ್ರತಿಕ್ರಿಯಾಕಾರಿಗಳು ಇಲ್ಲಿವೆ ಉತ್ಪನ್ನಗಳು ಇಲ್ಲಿ ಕಡಿಮೆ ಶಕ್ತಿಯ ಮಟ್ಟ ಇದು ಸಂಭವಿಸಲು ದಾಟಬೇಕಾದ ಸಕ್ರಿಯಗೊಳಿಸುವ ಶಕ್ತಿ ಇದೆ ಎನ್ಝೈಮ್ಗಳು ಯಾವುದೇ ವೇಗವರ್ಧಕ ಮಾಡುವಂತೆ ಸಕ್ರಿಯಗೊಳಿಸುವ ಶಕ್ತಿಯನ್ನು ತಗ್ಗಿಸುತ್ತವೆ ನಮಗೆ ಪ್ರಸ್ತುತವಾಗಿರುವ ಎಲ್ಲಾ ಎನ್ಝೈಮ್ಗಳು ಪ್ರೋಟೀನ್ಗಳು ಮತ್ತು ಕೆಲವು ಎನ್ಝೈಮ್ಗಳಿಗೆ ಲೋಹದ ಅಯಾನುಗಳಂತಹ ಕೋಫಾಕ್ಟರ್ ಅಥವಾ ಅವುಗಳ ಕ್ರಿಯೆಗಾಗಿ ಕೋಎಂಜೈಮ್ಗಳು ಎಂದು ಕರೆಯಲ್ಪಡುವ ಅಗತ್ಯವಿರುತ್ತದೆ ನೀವು ಪ್ರೋಟೀನೇಸಿಯಸ್ ಭಾಗವಾಗಿರುವ ಅಪೊ ಎನ್ಝೈಮ್ ಅನ್ನು ಹೊಂದಿದ್ದೀರಿ ಮತ್ತು ಸಂಪೂರ್ಣ ಎನ್ಝೈಮ್ ಅನ್ನು ನೀಡಲು ಕರೆಯಲ್ಪಡುವಂತೆ ನೀವು ಕೊಫ್ಯಾಕ್ಟರ್ ಲೋಹದ ಅಯಾನುಗಳು ಅಥವಾ ಕೋಎಂಜೈಮ್ಗಳನ್ನು ಸೇರಿಸುತ್ತೀರಿ ಇದನ್ನು ಮಾಹಿತಿಯಾಗಿ ಮನಸ್ಸಿನಲ್ಲಿಟ್ಟುಕೊಳ್ಳಿ ಆದ್ದರಿಂದ ಈ ಕೊಫ್ಯಾಕ್ಟರ್ಗಳ ಅನುಪಸ್ಥಿತಿಯಲ್ಲಿ ಎನ್ಝೈಮ್ಗಳು ಸಕ್ರಿಯವಾಗಿರುವುದಿಲ್ಲ ಅದು ಕೇವಲ ಲೋಹದ ಅಯಾನು ಆಗಿರಬಹುದು ಮ್ಯಾಂಗನೀಸ್ ಅಯಾನು ಆಗಿರುತ್ತದೆ ಈ ವೀಡಿಯೊ ಇದು ಸ್ಪಷ್ಟವಾಗಿ ಐಚ್ಛಿಕವಾಗಿದೆ ಇದು ನಿಮಗೆ ಆರು ರೀತಿಯ ಎನ್ಝೈಮ್ಗಳನ್ನು ನೀಡುತ್ತದೆ ಎನ್ಝೈಮ್ಗಳನ್ನು ಪ್ರಮಾಣಿತ ಶೈಲಿಯಲ್ಲಿ ವರ್ಗೀಕರಿಸಿದ ಆರು ವಿಧಗಳು ನೀವು ಬಯಸಿದರೆ ನೀವು ಅದನ್ನು ನೋಡಬಹುದು ಇದು ಬಹಳಷ್ಟು ವಿವರವಾಗಿದೆ ನಿಮಗೆ ನಿಜವಾಗಿಯೂ ಆಸಕ್ತಿ ಇದ್ದರೆ ನೀವು ಹೋಗಿ ಇದನ್ನು ನೋಡಬಹುದು ನೀವು ಎನ್ಝೈಮ್ ವೇಗವರ್ಧಕವನ್ನು ಹೊಂದಿರುವಾಗ ಅದು ಪ್ರತಿಕ್ರಿಯೆಗಳನ್ನು ವೇಗಗೊಳಿಸುತ್ತದೆ ಪ್ರತಿಕ್ರಿಯೆಗಳನ್ನು ಸಾಧ್ಯವಾಗಿಸುತ್ತದೆ ಜೀವಕೋಶದ ತಾಪಮಾನದ ಒತ್ತಡದಲ್ಲಿ ಜೀವಕೋಶದ ಪ್ರತಿಕ್ರಿಯೆಗಳನ್ನು ಸಾಧ್ಯವಾಗಿಸುತ್ತದೆ ಅದು ತುಂಬಾ ಮಧ್ಯಮವಾಗಿರುತ್ತದೆ ಸರಿ ಎನ್ಝೈಮ್ನ ಚಟುವಟಿಕೆಯನ್ನು ನಾವು ಹೇಗೆ ಪ್ರಮಾಣೀಕರಿಸುತ್ತೇವೆ ಸರಿ ನೀವು ಅದರೊಂದಿಗೆ ಮತ್ತಷ್ಟು ಏನನ್ನಾದರೂ ಮಾಡಲು ಬಯಸಿದರೆ ಅದರ ಪ್ರಮಾಣೀಕರಣವು ಬಹಳ ಮುಖ್ಯವಾದ ಅಂಶವಾಗಿದೆ ಸರಿ ಮಾಹಿತಿಯನ್ನು ತಿಳಿದುಕೊಳ್ಳುವುದು ಉತ್ತಮವಾಗಿದೆ ನಂತರ ನಾವು ಉತ್ತಮ ವಿಶ್ಲೇಷಣೆ ಮತ್ತು ಉತ್ತಮ ಕುಶಲ ಅಪ್ಲಿಕೇಶನ್ ಮತ್ತು ಮುಂತಾದವುಗಳಿಗೆ ಕಾರಣವಾಗುವ ಮಾಹಿತಿಯನ್ನು ಪ್ರಮಾಣೀಕರಿಸುವ ವಿಧಾನಗಳನ್ನು ಕಂಡುಹಿಡಿಯಬೇಕು ಅದಕ್ಕಾಗಿಯೇ ಪ್ರಮಾಣೀಕರಣವು ಬಹಳ ಮುಖ್ಯವಾಗುತ್ತದೆ ಎಂಜಿನಿಯರ್ಗಳಾಗಿ ನಿಮ್ಮಲ್ಲಿ ಕೆಲವರಿಗೆ ಇದು ಈಗಾಗಲೇ ತಿಳಿದಿರುತ್ತದೆ ನಾನು ಇದನ್ನು ಸ್ಪಷ್ಟವಾಗಿ ಮೌಖಿಕವಾಗಿ ಹೇಳುತ್ತೇನೆ ಎಂದು ಭಾವಿಸಿದೆ ಶುದ್ಧ ಎನ್ಝೈಮ್ಗಳ ಚಟುವಟಿಕೆಯನ್ನು ಟರ್ನ್ ಓವರ್ ಸಂಖ್ಯೆ ಎಂದು ಕರೆಯುವ ಮೂಲಕ ಪ್ರಮಾಣೀಕರಿಸಬಹುದು ಟರ್ನ್ ಓವರ್ ಸಂಖ್ಯೆಯನ್ನು ಪ್ರತಿ ವೇಗವರ್ಧಕ ಸೈಟ್ಗೆ ಪ್ರತಿ ಬಾರಿಗೆ ನಿವ್ವಳ ಸಬ್ಸ್ಟ್ರೇಟ್ ಅಣುಗಳು ಪ್ರತಿಕ್ರಿಯಿಸುತ್ತವೆ ಎಂದು ವ್ಯಾಖ್ಯಾನಿಸಲಾಗಿದೆ ಸರಿ ಎನ್ಝೈಮ್ನ ಕ್ರಿಯೆಯು ನಾವು ಹೇಳಿದ ರೀತಿಯಲ್ಲಿ ಥ್ರೀ ಡೈಮೆನ್ಷನಲ್ನ ಮಡಿಸುವಿಕೆಯಿಂದಾಗಿ ಥ್ರೀ ಡೈಮೆನ್ಷನಲ್ನ ಮಡಿಸುವಿಕೆಯು ಸಬ್ಸ್ಟ್ರೇಟ್ ಅಣು ಅಥವಾ ಪ್ರತಿಕ್ರಿಯಾತ್ಮಕ ಅಣುಗಳಿಗೆ ನಿರ್ದಿಷ್ಟವಾದ ಪಾಕೆಟ್ಗಳನ್ನು ರಚಿಸುತ್ತದೆ ರಿಯಾಕ್ಟಂಟ್ಗಳನ್ನು ಅಲ್ಲಿಗೆ ಬಂದು ಕುಳಿತುಕೊಳ್ಳುತ್ತದೆ ಮತ್ತು ನಂತರ ಅದು ವಿವಿಧ ವಿಧಾನಗಳಿಂದ ಉತ್ಪನ್ನವಾಗಿ ಪರಿವರ್ತನೆಗೊಳ್ಳುತ್ತದೆ ಮತ್ತು ಇದು ಎನ್ಝೈಮ್ ಅಲ್ಲಿನ ಪದರಕ್ಕೆ ಸಬ್ಸ್ಟ್ರೇಟ್ ಅಣುವಿನ ಸೂಕ್ತ ಫಿಟ್ ಆಗಿದೆ ಇದು ಸಾಧ್ಯವಾಗುವಂತೆ ಮಾಡುವ ಎನ್ಝೈಮ್ನ ಭಾಗವಾಗಿದೆ ಸರಿ ಆದ್ದರಿಂದ ಇದನ್ನು ನೆಟ್ ಸಬ್ಸ್ಟ್ರೇಟ್ ಎಂದು ವ್ಯಾಖ್ಯಾನಿಸಲಾಗಿದೆ ಪ್ರತಿ ಬಾರಿಗೆ ಪ್ರತಿ ವೇಗವರ್ಧಕ ಸೈಟ್ಗೆ ಪ್ರತಿಕ್ರಿಯಿಸಿದ ನೆಟ್ ಸಬ್ಸ್ಟ್ರೇಟ್ ಅಣುಗಳ ಸಂಖ್ಯೆ ಸರಿ ಆದರೆ ನಿಯಮಿತ ತನಿಖೆಗಳ ಮೂಲಕ ಪ್ರತಿ ಬಾರಿಗೆ ಪ್ರತಿ ವೇಗವರ್ಧಕ ಸೈಟ್ಗೆ ಪ್ರತಿಕ್ರಿಯಿಸಿದ ಅಣುಗಳ ಸಂಖ್ಯೆಯನ್ನು ಕಂಡುಹಿಡಿಯುವುದು ಕಷ್ಟ ಮತ್ತು ಆದ್ದರಿಂದ ಹೆಚ್ಚಿನ ಸಂಶೋಧನೆಗಳಲ್ಲಿ ಇದನ್ನು ವಿರಳವಾಗಿ ಬಳಸಲಾಗುತ್ತದೆ ಸರಿ ನಾವು ಎನ್ಝೈಮ್ಗಳ ಚಟುವಟಿಕೆಯ ಬಗ್ಗೆ ಮಾತನಾಡುವಾಗ ವಿಶೇಷವಾಗಿ ನಾವು ಎನ್ಝೈಮ್ಗಳನ್ನು ಬಳಸಲು ಪ್ರಯತ್ನಿಸುವಾಗ ನಮ್ಮಲ್ಲಿ ಯಾರೂ ವಹಿವಾಟು ಸಂಖ್ಯೆಯನ್ನು ಬಳಸುವುದಿಲ್ಲ ಉದ್ಯಮದಲ್ಲಿ ಬಳಸಲಾಗುವ ಹೆಚ್ಚಿನ ಎನ್ಝೈಮ್ಗಳು ಶುದ್ಧವಾಗಿಲ್ಲ ಅದು ಅಪ್ರಸ್ತುತವಾಗುತ್ತದೆ ಅವುಗಳ ಚಟುವಟಿಕೆಯನ್ನು ಚಟುವಟಿಕೆಯ ಯೂನಿಟ್ಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಸರಿ ಮತ್ತು ನಾವು ಮಾಡದಿರುವ ಕಾರಣಗಳಲ್ಲಿ ಇದು ಒಂದು ಟರ್ನ್ ಓವರ್ ಸಂಖ್ಯೆಯನ್ನು ನೋಡಿ ಏಕೆಂದರೆ ಟರ್ನ್ ಓವರ್ ಸಂಖ್ಯೆಯನ್ನು ಅಳೆಯಲು ನಿಮಗೆ ಹೆಚ್ಚು ಶುದ್ಧವಾದ ಎನ್ಝೈಮ್ಗಳು ಬೇಕಾಗುತ್ತವೆ ಅದು ತುಂಬಾ ಸರಳವಾಗಿಲ್ಲ ಮತ್ತು ಅದರ ಮೇಲೆ ನೀವು ನಿಯಮಿತವಾದ ಎನ್ಝೈಮ್ಗಳು ತುಂಬಾ ಶುದ್ಧವಾಗಿಲ್ಲ ಸರಿ ಆದ್ದರಿಂದ ನಾವು ಅವುಗಳನ್ನು ಚಟುವಟಿಕೆಯ ಯೂನಿಟ್ಗಳು ಎಂದು ಕರೆಯುತ್ತೇವೆ ಯೂನಿಟ್ಗಳು ಚಟುವಟಿಕೆಯ ಒಂದು ಯೂನಿಟ್ ಅನ್ನು ಎನ್ಝೈಮ್ ಪ್ರಮಾಣ ಎಂದು ವ್ಯಾಖ್ಯಾನಿಸಲಾಗಿದೆ ಇದು ನಿರ್ದಿಷ್ಟ ಎನ್ಝೈಮ್ಗೆ ನಿಗದಿತ ಷರತ್ತುಗಳ ಅಡಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ವೇಗವರ್ಧಕ ಚಟುವಟಿಕೆಯನ್ನು ನೀಡುತ್ತದೆ ಸರಿ ಇದು ಹೆಚ್ಚು ವ್ಯತ್ಯಾಸಗೊಳ್ಳುತ್ತದೆ ಮತ್ತು ನಿರ್ದಿಷ್ಟ ಎನ್ಝೈಮ್ಗೆ ಮಾತ್ರ ಅನ್ವಯಿಸುತ್ತದೆ ಸರಿ ಮತ್ತು ಜನರು ಇದನ್ನು ಒಪ್ಪಿಕೊಂಡಿದ್ದಾರೆ ಈಗ ಹೇಗಿದೆ ಉದಾಹರಣೆಗೆ ಗ್ಲುಕೋಅಮೈಲೇಸ್ನ ಒಂದು ಘಟಕದ ಚಟುವಟಿಕೆಯು pH 4 5 ಮತ್ತು 60 ಡಿಗ್ರಿ C ನಲ್ಲಿ 4 ಲಿಂಟ್ನರ್ ಸ್ಟಾರ್ಚ್ ದ್ರಾವಣದಲ್ಲಿ 1 ಮೈಕ್ರೋ ಮೋಲ್ ಎನ್ಝೈಮ್ 1 ಮೈಕ್ರೋ ಮೋಲ್ ಗ್ಲೂಕೋಸ್ ಪ್ರತಿ ನಿಮಿಷವನ್ನು ಉತ್ಪಾದಿಸುವ ಎನ್ಝೈಮ್ ಪ್ರಮಾಣವಾಗಿದೆ ಸರಿಯೇ ಇದು ಅದು ನಿರ್ದಿಷ್ಟವಾಗಿರಬಹುದು pH 4 5 ಮತ್ತು 60 ಡಿಗ್ರಿ C ನಲ್ಲಿ 4 ಲಿಂಟ್ನರ್ ಸ್ಟಾರ್ಚ್ ದ್ರಾವಣದಲ್ಲಿ ನಿಮಿಷಕ್ಕೆ 1 µmol ಗ್ಲುಕೋಸ್ ಅನ್ನು ಉತ್ಪಾದಿಸುವ ಎನ್ಝೈಮ್ ಪ್ರಮಾಣವಾಗಿದೆ ಆದ್ದರಿಂದ ಎನ್ಝೈಮ್ಗಳ ಚಟುವಟಿಕೆಯನ್ನು ಪ್ರಮಾಣೀಕರಿಸಲು ನಾವು ಇದನ್ನು ಬಳಸುತ್ತೇವೆ ಎನ್ಝೈಮ್ಗಳು ಕಾರ್ಯನಿರ್ವಹಿಸುವ ವೇಗವನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ ವಿಶೇಷವಾಗಿ ವಿನ್ಯಾಸಕ್ಕಾಗಿ ಕೈನೆಟಿಕ್ ಅನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ ನಾವು ಎಂಜೈಮ್ಯಾಟಿಕ್ ರಿಯಾಕ್ಷನ್ ಅನ್ನು ಕೈಗೊಳ್ಳಲು ಎನ್ಝೈಮ್ ರಿಯಾಕ್ಟರ್ ಅನ್ನು ವಿನ್ಯಾಸಗೊಳಿಸುತ್ತಿದ್ದೇವೆ ಎಂದು ಭಾವಿಸೋಣ ಇದು ಬ್ಯಾಚ್ ರೀತಿಯ ಸಿಸ್ಟಮ್ ಆಗಿದ್ದರೆ ಅಥವಾ ಇದು ವಿನ್ಯಾಸಕ್ಕಾಗಿ ನಿರಂತರ ರೀತಿಯ ಸಿಸ್ಟಮ್ ಆಗಿದ್ದರೂ ಸಹ ಪ್ರತಿಕ್ರಿಯೆಯು ನಡೆಯಲು ಎಷ್ಟು ಸಮಯ ಕಾಯಬೇಕು ಎಂದು ನಾವು ತಿಳಿದುಕೊಳ್ಳಬೇಕು ಹರಿವಿನ ದರಗಳು ಮತ್ತು ಹೀಗೆ ಇತ್ಯಾದಿಗಳನ್ನು ನಾವು ಕೈನೆಟಿಕ್ ಅನ್ನು ತಿಳಿದುಕೊಳ್ಳಬೇಕು ಆದ್ದರಿಂದ ನಾವು ಸರಳ ಕೈನೆಟಿಕ್ ಅನ್ನು ನೋಡೋಣ ಸರಳ ಎನ್ಝೈಮ್ ಕೈನೆಟಿಕ್ ಹಲವಾರು ವಿಧದ ಕೈನೆಟಿಕ್ಗಳಿವೆ ಅವುಗಳು ಎನ್ಝೈಮ್ನ ಕ್ರಿಯೆಯನ್ನು ನಿಯಂತ್ರಿಸುತ್ತವೆ ನಾವು ಒಂದನ್ನು ನೋಡುತ್ತೇವೆ ಉದಾಹರಣೆಗೆ ಸರಿ ಈ ಮಾದರಿಯು ಈ ಕೆಳಗಿನಂತಿರುತ್ತದೆ ಎನ್ಝೈಮ್ ಸಬ್ಸ್ಟ್ರೇಟ್ನೊಂದಿಗೆ ಪ್ರತಿಕ್ರಿಯಿಸಿ ಎನ್ಝೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಎಂದು ಕರೆಯುವುದನ್ನು ಹಿಮ್ಮುಖವಾಗಿ ರೂಪಿಸುತ್ತದೆ ಸರಿ ಇಲ್ಲಿ ರಿವರ್ಸಿಬಲ್ ರಿಯಾಕ್ಷನ್ ಇದೆ ಫಾರ್ವರ್ಡ್ ಫಾರ್ವರ್ಡ್ ರಿಯಾಕ್ಷನ್ ಇದೆ ಇಲ್ಲಿ ಬ್ಯಾಕ್ ವಾರ್ಡ್ ಇದೆ ನಿರ್ದಿಷ್ಟ ಸಮಯದಲ್ಲಿ ಸಮತೋಲನವಿದೆ ಮತ್ತು ಎನ್ಝೈಮ್ ಪ್ಲಸ್ ಸಬ್ಸ್ಟ್ರೇಟ್ ನಿಮಗೆ ಎಂಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಅನ್ನು ನೀಡುತ್ತದೆ ಮತ್ತು ಇದು ಬದಲಾಯಿಸಲಾಗದಂತೆ ಎನ್ಝೈಮ್ ಅಣುವನ್ನು ಮರಳಿ ಮತ್ತು ಸಬ್ಸ್ಟ್ರೇಟ್ ಉತ್ಪನ್ನವನ್ನು ನೀಡುತ್ತದೆ ಸರಿ ಈ ಮಾದರಿಯನ್ನು ಮೈಕೆಲಿಸ್ ಮೆಂಟೆನ್ ಮೋಡೆಲ್ ಎಂದು ಕರೆಯಲಾಗುತ್ತದೆ ಮತ್ತು ಇದು ಎನ್ಝೈಮ್ ಕೈನೆಟಿಕ್ ವಿಷಯದಲ್ಲಿ ಸರಳವಾದ ಮಾದರಿಯಾಗಿದೆ ಈ ಮಾದರಿ ಮತ್ತು ಮೆಟೀರಿಯಲ್ ಸಮತೋಲನದ ಪರಿಗಣನೆಗಳನ್ನು ಬಳಸಿಕೊಂಡು ನಾವು ದರಗಳನ್ನು ರೂಪಿಸಿದರೆ ಸರಿ ಇದು ಸಮಂಜಸವಾದ ಡೇರಿವೇಶನ್ ಆಗಿದೆ ಸುಮಾರು ಎರಡು ಪುಟಗಳಷ್ಟು ಉದ್ದವಾಗಿದೆ ಮತ್ತು ನಾವು ಪ್ಲಾಟ್ ಸಬ್ಸ್ಟ್ರೇಟ್ ಸಾಂದ್ರತೆಯೊಂದಿಗೆ ವ್ಯತ್ಯಾಸವು ಹೇಗೆ ಎಂದು ನೋಡಿದರೆ ದರದ ವ್ಯತ್ಯಾಸ ಸಬ್ಸ್ಟ್ರೇಟ್ ಸಾಂದ್ರತೆಯೊಂದಿಗೆ ಪ್ರತಿಕ್ರಿಯೆ ಇದು ಈ ರೀತಿಯಾಗಿರುತ್ತದೆ ಇದು ಆಯತಾಕಾರದ ಹೈಪರ್ಬೋಲಾ ಸರಿ ಇದು ಇಲ್ಲಿ ಸಮಂಜಸವಾಗಿ ರೇಖೀಯವಾಗಿದೆ ನಂತರ ಅದು ಈ ರೀತಿ ಹೋಗುತ್ತದೆ ಮತ್ತು Vm Vmax ಎಂದು ಕರೆಯಲ್ಪಡುವ ಅಸಿಂಪ್ಟೋಟಿಕಾಲಿಗೆ ತಲುಪುತ್ತದೆ ಗಣಿತದ ಪ್ರಕಾರ ಈ ರೀತಿಯ ವರ್ತನೆಯನ್ನು V VmS Km S ಎಂದು ಪ್ರತಿನಿಧಿಸಬಹುದು ಈ ರೀತಿಯ ಸೂತ್ರೀಕರಣವು ಈ ನಡವಳಿಕೆಯನ್ನು ನೀಡುತ್ತದೆ ಆದ್ದರಿಂದ VmS Km S ಉತ್ತಮ ದರದ ಎಕ್ಸ್ಪ್ರೆಷನ್ ಆಗಿದ್ದು ಎನ್ಝೈಮ್ ಕೈನೆಟಿಕ್ಗೆ ಮೊದಲ ಅಂದಾಜು ಎಂದು ಆಯ್ಕೆ ಮಾಡಬಹುದು ಸರಿ ಇದು ಸಹಜವಾಗಿ ಮೊದಲ ಅಂದಾಜು ಇದನ್ನು ಮೈಕೆಲಿಸ್ ಮೆಂಟನ್ ಮೋಡೆಲ್ ಎಂದು ಕರೆಯಲಾಗುತ್ತದೆ ಈಗ ಸಬ್ಸ್ಟ್ರೇಟ್ ಸಾಂದ್ರತೆಯು Km ಗೆ ಸಮಾನವಾದಾಗ ಈ ಎಕ್ಸ್ಪ್ರೆಷನ್ಗೆ ಏನಾಗುತ್ತದೆ ಎಂದು ನೋಡೋಣ ಸರಿ ಇದು Km ಗೆ ಸಮನಾಗಿದ್ದರೆ V VmS Km S ಆದ್ದರಿಂದ Km S ಆಗಿದೆ ಆದ್ದರಿಂದ Km ಗೆ S ಅನ್ನು ಬದಲಿಸೋಣ ಆದ್ದರಿಂದ ನೀವು V VmS S S ಅನ್ನು ಪಡೆಯುತ್ತೀರಿ ನೀವು V Vm2 ಅನ್ನು ಪಡೆಯುತ್ತೀರಿ ಗ್ರಾಫಿಕಾಲಿ ಇದರ ಅರ್ಥವೇನು S ನಲ್ಲಿ Km ಗೆ ಸಮನಾಗಿರುತ್ತದೆ ನೀವು ಕಂಡುಕೊಳ್ಳುವ V Vm2 ಗೆ ಆಗಿರುತ್ತದೆ ಆದ್ದರಿಂದ Km ಅನ್ನು ಸಬ್ಸ್ಟ್ರೇಟ್ ಸಾಂದ್ರತೆ ಎಂದು ಕರೆಯಲಾಗುತ್ತದೆ ಇದು ಪ್ರತಿಕ್ರಿಯೆಯ ಅರ್ಧ ಗರಿಷ್ಟ ದರವನ್ನು ನೀಡುತ್ತದೆ ಮತ್ತು Km ಎಂಬುದು ಮೈಕೆಲಿಸ್ ಮೆಂಟನ್ ಕೋನ್ಸ್ಟಂಟ್ ಆಗಿರುತ್ತದೆ ಆದ್ದರಿಂದ ಇದು ತಿಳಿಯಲು ಉತ್ತಮ ಎಕ್ಸ್ಪ್ರೆಷನ್ ಆಗಿದೆ ಎನ್ಝೈಮ್ ಕೈನೆಟಿಕ್ಗೆ ತಿಳಿದಿರುವ ಮೊದಲ ಅಂದಾಜು ಮತ್ತು ಇದು ವಿವಿಧ ರೀತಿಯಲ್ಲಿ ಉಪಯುಕ್ತವಾಗಿದೆ ನಾನು ಒಂದನ್ನು ಉಲ್ಲೇಖಿಸಿದ್ದೇನೆ ಕಂಡುಹಿಡಿಯಲು Vm ಮತ್ತು Km ನೀವು ತಿಳಿದಿರುವಂತೆ Vm ಮತ್ತು Km ಸಬ್ಸ್ಟ್ರೇಟ್ನ ಎನ್ಝೈಮ್ ಮೇಲೆ ಅವಲಂಬಿತವಾಗಿದೆ ಮತ್ತು ಪ್ರತಿ ಸಂಯೋಜನೆಗೆ Vm ಮತ್ತು Km ಇರುತ್ತದೆ ಆದ್ದರಿಂದ ನೀವು ಅದನ್ನು ಹೇಗೆ ಕಂಡುಹಿಡಿಯುತ್ತೀರಿ ಇಲ್ಲಿ ಈ ಮಾದರಿಯ ನಿಯತಾಂಕಗಳು Vm ಮತ್ತು Km ಅನ್ನು ನೀವು ಹೇಗೆ ಕಂಡುಹಿಡಿಯುತ್ತೀರಿ ಅದನ್ನು ಕಂಡುಹಿಡಿಯಲು ನಾವು ಏನು ಮಾಡುತ್ತೇವೆ ಎಂಬುದು ಈ ರೀತಿಯದ್ದು ನಾವು ಮಾಡಬಹುದಾದ ಕೆಲಸಗಳಲ್ಲಿ ಒಂದು ಈ ರೀತಿಯದ್ದಾಗಿದೆ ಏಕೆಂದರೆ ನಾವು ಅದನ್ನು ಡೇಟಾದಿಂದ ಕಂಡುಹಿಡಿಯಬೇಕು ಈ ಮಾದರಿಯ ನಿಯತಾಂಕಗಳನ್ನು ಸಬ್ಸ್ಟ್ರೇಟ್ ವಿರುದ್ಧ ಸಮಯ ಸಬ್ಸ್ಟ್ರೇಟ್ನ ಸಾಂದ್ರತೆಯ ವ್ಯತ್ಯಾಸ ಮತ್ತು ಸಮಯದ ಡೇಟಾದಿಂದ ನಿರ್ಧರಿಸಬಹುದು ನಾವು ಎಂಜೈಮ್ಯಾಟಿಕ್ ಪ್ರತಿಕ್ರಿಯೆಯನ್ನು ನಡೆಸುವ ಪ್ರಯೋಗವನ್ನು ಮಾಡುತ್ತೇವೆ ಮತ್ತು ನಂತರ ನಾವು ಸಬ್ಸ್ಟ್ರೇಟ್ನ ಸಾಂದ್ರತೆಯನ್ನು ಸಮಯದೊಂದಿಗೆ ಮೇಲ್ವಿಚಾರಣೆ ಮಾಡುತ್ತೇವೆ ಮತ್ತು ಅದು ನಮ್ಮಲ್ಲಿರುವ ಡೇಟಾ ನಾವು ವಿವಿಧ ಸಮಯಗಳಲ್ಲಿ ಸಬ್ಸ್ಟ್ರೇಟ್ನ ಸಾಂದ್ರತೆಯನ್ನು ಹೊಂದಿದ್ದೇವೆ ಆ ಡೇಟಾದಿಂದ ನಾವು ಮಾದರಿ ನಿಯತಾಂಕಗಳನ್ನು ಹೇಗೆ ಪಡೆಯುತ್ತೇವೆ ಎಂದು ಅದರ ಆಧಾರದ ಮೇಲೆ ನಾವು ಈಗ ನೋಡಲಿದ್ದೇವೆ ಆಧಾರವು ಈ ಕೆಳಗಿನಂತಿರುತ್ತದೆ ಮೈಕೆಲಿಸ್ ಮೆಂಟನ್ V VmS Km S ನಾವು ಇದನ್ನು ತಲೆಕೆಳಗಾದರೆ ನಿಮಗೆ ತಿಳಿದಿದೆ ಎಡಭಾಗವನ್ನು ತಿರುಗಿಸಿ ಮತ್ತು ಆದ್ದರಿಂದ ನಾವು ಬಲಭಾಗವನ್ನು ತಿರುಗಿಸುತ್ತೇವೆ ನಾವು 1V Km SVmS ಅನ್ನು ಪಡೆಯುತ್ತೇವೆ ಕೇವಲ ವಿಲೋಮ ಆದ್ದರಿಂದ ನಾವು ನಿಯಮಗಳನ್ನು ಪ್ರತ್ಯೇಕಿಸಿದರೆ ಈ ಪದವು Km VmS ಆಗಿ ಮತ್ತು ಈ ಪದ 1Vm ಆಗುತ್ತದೆ ಆದ್ದರಿಂದ ಇದು y mx c ರೂಪದಲ್ಲಿರುತ್ತದೆ ಅಥವಾ ನಾವು 1 V ವರ್ಸಸ್ 1 S ಅನ್ನು ಯೋಜಿಸಿದರೆ ನಾವು KmVm ಅನ್ನು ಸ್ಲೋಪ್ ಅಂತೆ ಮತ್ತು 1 Vm ಅನ್ನು ಇಂಟರ್ಸೆಪ್ಟ್ ಆಗಿ ಪಡೆಯುವ ನೇರ ರೇಖೆಯನ್ನು ಪಡೆಯಲು ನಿರೀಕ್ಷಿಸುತ್ತೇವೆ ಅಂತಹ ಪ್ಲಾಟ್ ಅನ್ನು ಲೈನ್ವೀವರ್ ಬರ್ಕ್ ಪ್ಲಾಟ್ ಎಂದು ಕರೆಯಲಾಗುತ್ತದೆ 1 V ವರ್ಸಸ್ 1 S ನ ಪ್ಲಾಟ್ ನೀವು ಸಬ್ಸ್ಟ್ರೇಟ್ ಸಾಂದ್ರತೆಗಳಿಂದ ವೇಗವನ್ನು ಲೆಕ್ಕಾಚಾರ ಮಾಡಿ ಮತ್ತು ನಂತರ 1 V ವಿರುದ್ಧ 1S ಅನ್ನು ಪ್ಲಾಟ್plot ಮಾಡಿ ನೀವು Km Vm ಅನ್ನು ಸ್ಲೋಪ್ ಆಗಿ ಪಡೆಯುತ್ತೀರಿ ಮತ್ತು 1Vm ಇಂಟರ್ಸೆಪ್ಟ್ ಆಗಿದೆ ಮತ್ತು ಈ ಪ್ರೇಕ್ಷಕರು ಸ್ಲೋಪ್ ಮತ್ತು ಇಂಟರ್ಸೆಪ್ಟ್ ಅನ್ನು ತಿಳಿದಿರುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಸರಿ ಇಲ್ಲಿ ನೇರ ರೇಖೆಗೆ ಸಮೀಕರಣವಿದೆ y mx c ಮತ್ತು m ಎಂಬುದು ಸ್ಲೋಪ್ c ಎಂಬುದು ಇಂಟರ್ಸೆಪ್ಟ್ ಆಗಿದೆ ಅದಕ್ಕಾಗಿಯೇ ನಾವು ಅದನ್ನು ಈ ರೀತಿ ಯೋಜಿಸಲು ಪ್ರಯತ್ನಿಸಿದ್ದೇವೆ ಆದ್ದರಿಂದ ಸರಳ ರೇಖೆಯಿಂದ ನಾವು ಈ ನಿಯತಾಂಕಗಳನ್ನು ಪಡೆಯಬಹುದು ಆದ್ದರಿಂದ S ವರ್ಸಸ್ t ಡೇಟಾದಿಂದ S S ನ ಎರಡು ಸತತ ಡೇಟಾ ಪಾಯಿಂಟ್ಗಳನ್ನು ಬಳಸಿಕೊಂಡು V ಅನ್ನು ಲೆಕ್ಕಾಚಾರ ಮಾಡಿ ಮತ್ತು ಅದನ್ನು ಸಮಯದ ಮಧ್ಯಂತರದ ಮಧ್ಯಬಿಂದುವಿಗೆ ನಿಯೋಜಿಸಿ ಮತ್ತು ನಂತರ 1 V ವಿರುದ್ಧ 1 S ನೇರ ರೇಖೆ Km Vm ಅನ್ನು ಸ್ಲೋಪ್ ಆಗಿ ಮತ್ತು 1 Vm ಇಂಟರ್ಸೆಪ್ಟ್ ಆಗಿ ಇತರ ರೀತಿಯ ಪ್ಲಾಟ್ಗಳನ್ನು ಬಳಸಬಹುದು ಇಲ್ಲಿರುವ ಡೇಟಾವು ಹೆಚ್ಚು ವಿಶ್ವಾಸಾರ್ಹವಲ್ಲ ಮತ್ತು ಇದು ಸ್ಲೋಪ್ ಅನ್ನು ನಿರ್ಧರಿಸುತ್ತದೆ ಎಂಬ ಅರ್ಥದಲ್ಲಿ ಇದರೊಂದಿಗೆ ಕೆಲವು ತೊಂದರೆಗಳಿವೆ ನಾವು ಅದನ್ನು ಪ್ರವೇಶಿಸಬಾರದು ಇದು ಪರಿಚಯಾತ್ಮಕ ಕೋರ್ಸ್ ಆಗಿದೆ ಆದ್ದರಿಂದ ಇದು ಎನ್ಝೈಮ್ ಕೈನೆಟಿಕ್ ಅನ್ನು ಪ್ರಮಾಣೀಕರಿಸುವ ಒಂದು ಮಾರ್ಗವಾಗಿದೆ ಕೋಶದಲ್ಲಿನ ಎನ್ಝೈಮ್ಗಳು ಮತ್ತು ಎನ್ಝೈಮ್ನ ಚಟುವಟಿಕೆಯನ್ನು ಹೇಗೆ ಪ್ರಮಾಣೀಕರಿಸುವುದು ಮತ್ತು ಕೈನೆಟಿಕ್ ಅನ್ನು ಗಣಿತದ ಮೂಲಕ ಹೇಗೆ ಪ್ರತಿನಿಧಿಸುವುದು ಮತ್ತು ಆ ನಿಯತಾಂಕಗಳನ್ನು ಹೇಗೆ ಪಡೆಯುವುದು ಮೋಡೆಲ್ನ ನಿಯತಾಂಕಗಳನ್ನು ಹೇಗೆ ಪಡೆಯುವುದು ಎಂಬುದರ ಕುರಿತು ನಾವು ಮಾತನಾಡಿದ್ದೇವೆ ಈಗ ನಾವು ಎನ್ಝೈಮ್ಗಳ ಕೈಗಾರಿಕಾ ಉಪಯೋಗಗಳನ್ನು ನೋಡೋಣ ಅವುಗಳು ಬಹಳ ವ್ಯಾಪಕವಾಗಿ ಬಳಸಲ್ಪಡುತ್ತವೆ ನೀವು ಈ ವೀಡಿಯೊವನ್ನು ನೋಡಿದರೆ ಇದು ನಿಮಗೆ ವಿವಿಧ ವಿಧಾನಗಳನ್ನು ಅಥವಾ ಎನ್ಝೈಮ್ಗಳನ್ನು ಬಳಸುವ ಕೆಲವು ವಿಧಾನಗಳನ್ನು ಹೇಳುತ್ತದೆ ಮತ್ತು ಅವುಗಳ ಬಳಕೆಯು ಪ್ರತಿ ಬಿಲಿಯನ್ ಡಾಲರ್ ಆಗಿದೆ ಅದು ವರ್ಷದ ರೀತಿಯ ಮಟ್ಟ ಆಗಿದೆ ಉದಾಹರಣೆಗೆ ನೀವು ಸರಿ ಎಂದರೆ ನಾನು ನಿಮಗೆ ಇದನ್ನು ಸೂಚಿಸುತ್ತೇನೆ ಕೈಗಾರಿಕಾ ಎನ್ಝೈಮ್ನ ವೀಡಿಯೊ ಸಂಖ್ಯೆ 16 ಆಗಿದೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದನ್ನು ನೋಡೋಣ ಅದು ಈ ವೀಡಿಯೊ ಸರಿ ದಯವಿಟ್ಟು ಹಾಗೆ ಮಾಡಿ ಎನ್ಝೈಮ್ಗಳು ನಾವು ಸಾಮಾನ್ಯವಾಗಿ ಪ್ರೋಟೀನ್ಗಳು ಎಂದು ಹೇಳಿದಂತೆ ವಾಸ್ತವವಾಗಿ ಬಯೋ ರಿಯಾಕ್ಟರ್ಗಳಲ್ಲಿನ ಸೂಕ್ಷ್ಮಾಣುಜೀವಿಗಳಿಂದ ಉತ್ಪತ್ತಿಯಾಗುತ್ತವೆ ಮತ್ತು ಅದು ಇಂದಿನ ದಿನಗಳಲ್ಲಿ ಎನ್ಝೈಮ್ಗಳ ಮೂಲವಾಗಿದೆ ಸರಿ ನೀವು ಮೊದಲು ತಿಳಿದಿರುವ ಇತರ ಮೂಲಗಳು ಪ್ರಾಣಿಗಳು ಮತ್ತು ಮುಂತಾದ ಇತರ ಸೋರ್ಸ್ಗಳಾಗಿವೆ ಇತ್ತೀಚಿನ ದಿನಗಳಲ್ಲಿ ಅವುಗಳನ್ನು ಹೆಚ್ಚು ವ್ಯಾಪಕವಾಗಿ ಬಳಸಲಾಗುವುದಿಲ್ಲ ಹೆಚ್ಚಿನ ಎನ್ಝೈಮ್ಗಳು ಬಯೋ ರಿಯಾಕ್ಟರ್ಗಳಲ್ಲಿ ಸೂಕ್ಷ್ಮಜೀವಿಗಳಿಂದ ಉತ್ಪತ್ತಿಯಾಗುತ್ತವೆ ಉದಾಹರಣೆಗೆ ಡಿಟರ್ಜೆಂಟ್ ಉದ್ಯಮವು ಉತ್ತಮ ಶುಚಿಗೊಳಿಸುವ ಶಕ್ತಿಗಾಗಿ ಪ್ರೋಟಿಯೇಸ್ ಮತ್ತು ಅಮೈಲೇಸ್ಗಳನ್ನು ಬಳಸುತ್ತದೆ ಬೇಕಿಂಗ್ ಉದ್ಯಮವು ಅಮೈಲೇಸ್ಗಳನ್ನು ಬಳಸುತ್ತದೆ ಬ್ರೂಯಿಂಗ್ ಉದ್ಯಮವು ಅಮೈಲೇಸ್ಗಳು ಗ್ಲುಕನೇಸ್ಗಳು ಮತ್ತು ಪ್ರೋಟಿಯೇಸ್ಗಳನ್ನು ಬಳಸುತ್ತದೆ ಡೈರಿ ಉದ್ಯಮ ರೆನ್ನಿನ್ ಲಿಪೇಸ್ ಲ್ಯಾಕ್ಟೇಸ್ ಸ್ಟಾರ್ಚ್ ಉದ್ಯಮವು ಅಮೈಲೇಸ್ ಗ್ಲೂಕೋಸ್ ಐಸೋಮರೇಸ್ ಅನ್ನು ಬಳಸುತ್ತದೆ ಜವಳಿ ಉದ್ಯಮವು ಅಮೈಲೇಸ್ ಅನ್ನು ಬಳಸುತ್ತದೆ ಚರ್ಮದ ಉದ್ಯಮ ಟ್ರಿಪ್ಸಿನ್ ಪ್ರೋಟೀಸ್ ಮತ್ತು ಎನ್ಝೈಮ್ಗಳ ಕಾಕ್ಟೇಲ್ ಮತ್ತು ಹೀಗೆ ಫಾರ್ಮಾಸ್ಯುಟಿಕಲ್ಸ್ ಟ್ರಿಪ್ಸಿನ್ ಮತ್ತು ಹೀಗೆ ಸರಿ ಹಾಗಾಗಿ ವರ್ಷಕ್ಕೆ ಬಿಲಿಯನ್ಗಟ್ಟಲೆ ಡಾಲರ್ಗಳ ಮೌಲ್ಯವನ್ನು ನಾನು ಹೇಳಿದಂತೆ ಎನ್ಝೈಮ್ ಬಳಕೆಯಲ್ಲಿ ಒಳಗೊಂಡಿರುವ ಹಣದ ಮೊತ್ತ ಎನ್ಝೈಮ್ ತಯಾರಿಕೆ ಎನ್ಝೈಮ್ ಬಳಕೆ ಅಲ್ಲಿ ಅತೀವವಾಗಿ ಬಳಸಲಾಗುತ್ತದೆ ಆದ್ದರಿಂದ ಡಿಟರ್ಜೆಂಟ್ಗಳಲ್ಲಿ ಎನ್ಝೈಮ್ಗಳನ್ನು ಹೇಗೆ ಬಳಸಲಾಗುತ್ತದೆ ಎಂಬುದರ ಕುರಿತು ಈ ವೀಡಿಯೊ ನಿಮಗೆ ಸ್ವಲ್ಪ ಕಲ್ಪನೆಯನ್ನು ನೀಡುತ್ತದೆ ದಯವಿಟ್ಟು ಈ ವೀಡಿಯೊವನ್ನು ನೋಡಿ ಇದು ನೊವೊಜೈಮ್ಗಳಿಂದ ಬಂದಿದೆ ಆದರೆ ಆ ವೀಡಿಯೊದಲ್ಲಿನ ವಿವರಗಳನ್ನು ನೋಡಿ ಈ ಎಲ್ಲಾ ಶಿಫಾರಸುಗಳಿಗಾಗಿ ನಮ್ಮ ಹಕ್ಕು ನಿರಾಕರಣೆಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ಮುಂದೆ ನಾವು ಭೇಟಿಯಾದಾಗ ಮೊಸರು ತಯಾರಿಕೆಯ ದೊಡ್ಡ ಕಥೆಯಲ್ಲಿ ನಾವು ಕೇಳಲು ಹೊರಟಿರುವ ಕಥೆ ಇದು ಜೀವಕೋಶದಲ್ಲಿ ಪ್ರೋಟೀನ್ಗಳು ಮತ್ತು ಎನ್ಝೈಮ್ಗಳು ಹೇಗೆ ತಯಾರಿಸಲ್ಪಡುತ್ತವೆ ಸರಿ ಜೀವಕೋಶದಲ್ಲಿ ಎನ್ಝೈಮ್ಗಳನ್ನು ಬಳಸಲಾಗುತ್ತಿದೆ ವಿವಿಧ ಪ್ರತಿಕ್ರಿಯೆಗಳನ್ನು ವೇಗವರ್ಧನೆ ಮಾಡಲು ಮತ್ತು ಹೀಗೆ ಸೂಕ್ಷ್ಮಜೀವಿಗಳಿಂದ ಉತ್ಪತ್ತಿಯಾಗುವ ಎನ್ಝೈಮ್ಗಳನ್ನು ದೈನಂದಿನ ಉತ್ಪನ್ನಗಳಲ್ಲಿ ಬಳಸಲಾಗುತ್ತದೆ ಎಂದು ನಾವು ನೋಡಿದ್ದೇವೆ ಮತ್ತು ಅಂದರೆ ಇದು ಬಹಳ ದೊಡ್ಡ ಉದ್ಯಮವಾಗಿದೆ ನಾವು ಮುಂದಿನ ಕಥೆ ಜೀವಕೋಶದಲ್ಲಿ ಪ್ರೋಟೀನ್ಗಳು ಮತ್ತು ಎನ್ಝೈಮ್ಗಳು ನಿಜವಾಗಿ ಹೇಗೆ ತಯಾರಿಸಲ್ಪಡುತ್ತವೆ ಎಂಬುದನ್ನು ನೋಡಲು ಸರಿ ನಂತರ ಭೇಟಿಯಾಗೋಣ ಮತ್ತೆ ಸಿಗೋಣ